ಡಿಸಾಸ್ಟರ್ ರಿಕವರಿ ಮತ್ತು ಬಿಲ್ಡ್ ಬ್ಯಾಕ್ ಬೆಟರ್ ಕೋರ್ಸ್ಗೆ ಸುಸ್ವಾಗತ ನನ್ನ ಹೆಸರು ರಾಮ್ ಸತೀಶ್ ನಾನು ಐಐಟಿ ರೂರ್ಕಿಯ ಆರ್ಕಿಟೆಕ್ಚರ್ ಮತ್ತು ಪ್ಲಾನಿಂಗ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿದ್ದೇನೆ ಇಂದು ನೇಪಾಳ ಚೇತರಿಕೆಯ ಸಂದರ್ಭದಲ್ಲಿ ನಾವು ಉತ್ತಮ ಪುನರ್ನಿರ್ಮಾಣದ ಬಗ್ಗೆ ಚರ್ಚಿಸಲಿದ್ದೇವೆ ಆದ್ದರಿಂದ ನಾನು ಇಂದು ನಿಮ್ಮೊಂದಿಗೆ ಅದು 2016 ರಲ್ಲಿ ಪ್ರಕಟವಾದ ದಕ್ಷಿಣ ಏಷ್ಯಾದ ವಿಪತ್ತು ವರದಿಯಿಂದ ಕೆಲವು ವಿಷಯಗಳನ್ನು ಚರ್ಚಿಸಲಿದ್ದೇನೆ ಮತ್ತು BBB ಬಗ್ಗೆ ಚರ್ಚಿಸಲಿದ್ದೇನೆ ಮತ್ತು ವಿಭಿನ್ನ ಕೇಸ್ ಸ್ಟಡೀಸ್ ಹೇಗೆ ವಿಭಿನ್ನ ಪಾಠಗಳನ್ನು ಉತ್ಪಾದಿಸುತ್ತದೆ ನಾವು ಏನು ಮಾಡಬಹುದು ನಾವು ಹೇಗೆ ಕಲಿಯಬಹುದು ಏಕೆಂದರೆ ಪ್ರತಿ ವಿಪತ್ತಿನ ಅನುಭವವು ಭವಿಷ್ಯಕ್ಕಾಗಿ ಕೆಲವು ಪಾಠಗಳನ್ನು ಒದಗಿಸುತ್ತದೆ ಆದ್ದರಿಂದ ಇದನ್ನು ದುರ್ಯೋಗ್ ನಿವರಣ್ ಸೆಕ್ರೆಟರಿಯೇಟ್ ಪ್ರಕಟಿಸಿದೆ ಮತ್ತು ಇದು ಒಂದು ಥೀಮ್ ಆಗಿ ಉತ್ತಮ ಪುನರ್ನಿರ್ಮಾಣ ಪರಿಕಲ್ಪನೆಯ ಬಗ್ಗೆ ಮತ್ತು ದಕ್ಷಿಣ ಏಷ್ಯಾದ ಪ್ರದೇಶದಲ್ಲಿ ವಿವಿಧ ವಿಪತ್ತು ಸಂದರ್ಭಗಳಲ್ಲಿ ಇದನ್ನು ಹೇಗೆ ಅಳವಡಿಸಲಾಗಿದೆ ಆದ್ದರಿಂದ ಅವರು 2015 ರಲ್ಲಿ ನೇಪಾಳದಲ್ಲಿ ಸಂಭವಿಸಿದ ಭೂಕಂಪ ಮತ್ತು 2014 ರಲ್ಲಿ ಶ್ರೀಲಂಕಾದ ಮೀರಿಯಾಬೆಡ್ಡಾ ಭೂಕುಸಿತ ಉತ್ತರಾಖಂಡ ಪ್ರವಾಹ ಫೈಲಿನ್ ಚಂಡಮಾರುತ ಮತ್ತು ಹುದುದ್ ಚಂಡಮಾರುತವನ್ನು ಭಾರತೀಯ ಭೌಗೋಳಿಕತೆಯಿಂದ ಕವರ್ ಮಾಡಲು ಪ್ರಯತ್ನಿಸಿದ್ದಾರೆ ಮತ್ತು 2013 ರಲ್ಲಿ ಬಾಂಗ್ಲಾದೇಶದಲ್ಲಿ ಸಿದ್ರ್ ಮತ್ತು ಐಲಾ ಚಂಡಮಾರುತ 2007 ಮತ್ತು 2011 ಮತ್ತು 2012 ಮತ್ತು 2013 ರಲ್ಲಿ ಪಾಕಿಸ್ತಾನದಲ್ಲಿ ಮಾನ್ಸೂನ್ ಪ್ರವಾಹಗಳು ಆದ್ದರಿಂದ ನೀವು ಇದನ್ನು 2007 ರಿಂದ 2015 ರವರೆಗೆ ನೋಡಿದರೆ ಸುಮಾರು 7 ರಿಂದ 8 ವರ್ಷಗಳವರೆಗೆ ನಾವು ದಕ್ಷಿಣ ಏಷಿಯಾದಲ್ಲಿ ಸಂಭವಿಸುವ ವಿಭಿನ್ನ ವಿಪತ್ತುಗಳನ್ನು ನೋಡಬಹುದು ಮತ್ತು ನಾವು ಪಾಕಿಸ್ತಾನ ಶ್ರೀಲಂಕಾ ಭಾರತವಾಗಿದ್ದರೂ ವಿಭಿನ್ನ ದೇಶಗಳಾಗಿರುತ್ತೇವೆ ಬಾಂಗ್ಲಾದೇಶ ಮತ್ತು ನೇಪಾಳ ನಾವು ಸಾಂಸ್ಕೃತಿಕ ಅಂಶದಿಂದ ಮಾತ್ರವಲ್ಲದೆ ನಮ್ಮ ಸಾಮಾಜಿಕ ಆರ್ಥಿಕ ಸಂದರ್ಭದಿಂದ ಮತ್ತು ಅದರ ದುರ್ಬಲ ಸಂದರ್ಭ ಮತ್ತು ಅದರ ಅಭಿವೃದ್ಧಿಯ ಕೆಲವು ಹೋಲಿಕೆಗಳನ್ನು ಹಂಚಿಕೊಳ್ಳುತ್ತೇವೆ ಆದ್ದರಿಂದ ನೆದರ್ಲ್ಯಾಂಡ್ಸ್ನಲ್ಲಿ ಏನಾಗುತ್ತಿದೆ ಎಂಬುದನ್ನು ಹೋಲಿಸುವ ಬದಲು ಇದೇ ರೀತಿಯ ಭೌಗೋಳಿಕತೆಯಲ್ಲಿ ಇದೇ ರೀತಿಯ ದುರ್ಬಲ ಸನ್ನಿವೇಶದಲ್ಲಿ ಮತ್ತು ಇದೇ ರೀತಿಯ ಅಭಿವೃದ್ಧಿಯ ಸಂದರ್ಭದಲ್ಲಿ ಉತ್ತಮ ಪುನರ್ನಿರ್ಮಾಣ ವಿಧಾನಗಳನ್ನು ಅಳವಡಿಸಲಾಗಿದೆ ಮತ್ತು ಪುನರ್ನಿರ್ಮಾಣ ಸವಾಲುಗಳು ಯಾವುವು ಎಂಬುದನ್ನು ನೋಡುವುದು ಒಳ್ಳೆಯದು ಮತ್ತು ಉತ್ತಮ ಮತ್ತು ಇದು ಸಾಂಸ್ಥಿಕ ಮಟ್ಟದ ಸವಾಲಾಗಿದೆಯೇ ಇದು ನಿಮಗೆ ತಿಳಿದಿರುವ ಕಾನೂನು ಸವಾಲಾಗಿದೆಯೇ ಆದ್ದರಿಂದ ಈ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚಿಸಲಾಗುವುದು ಆದ್ದರಿಂದ ಇಂದಿನ ಉಪನ್ಯಾಸದಲ್ಲಿ 2015 ರ ಏಪ್ರಿಲ್ನಲ್ಲಿ ಸಂಭವಿಸಿದ ನೇಪಾಳ ಭೂಕಂಪದ ಚೇತರಿಕೆಯ ಬಗ್ಗೆ ನಾವು ಚರ್ಚಿಸಲಿದ್ದೇವೆ ಮತ್ತು ಈ ವರದಿಯ ಭಾಗವಾಗಿ ಈ ಮೊದಲು ದೆಹಲಿ ಮತ್ತು ಸ್ಕೂಲ್ ಆಫ್ ಪ್ಲಾನಿಂಗ್ ಮತ್ತು ಆರ್ಕಿಟೆಕ್ಚರ್ನಲ್ಲಿ ಕೆಲವು ಘಟನೆಗಳು ನಡೆದಿವೆ ಹೊಸ ದೆಹಲಿ ಕೂಡ ಇದರ ಭಾಗವಾಗಿದೆ ಮತ್ತು ಆರಂಭದಲ್ಲಿ ಈ ವರದಿಯು ಉತ್ತಮ ಪುನರ್ನಿರ್ಮಾಣ ಕಲ್ಪನೆ ಹೋಲಿಕೆಗಳು ಮತ್ತು ಅಸಮಾನತೆಗಳ ಕುರಿತಾದ ಪರಿಭಾಷೆಯನ್ನು ಚರ್ಚಿಸುತ್ತದೆ ಆದ್ದರಿಂದ ಅವರು ಕೆಲವು ಪದಗಳನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾರೆ ಮತ್ತು ಅವರು ನಿಮಗೆ ತಿಳಿದಿರುವಂತೆ ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತಾರೆ ಈ ಪ್ರತಿಯೊಂದು ಪರಿಭಾಷೆಗಳು ಯಾವುದನ್ನು ಉಲ್ಲೇಖಿಸುತ್ತವೆ ನಂಬರ್ ಒನ್ ಉತ್ತಮ ನಿರ್ಮಾಣಕ್ಕೆ ಹಿಂತಿರುಗಿ ಇದು ವಿಪತ್ತು ಅಥವಾ ವಿಪತ್ತು ಇಲ್ಲದ ನಿಯಮಿತ ಕಟ್ಟಡದ ಬೇಸ್ಲೈನ್ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ ಉದಾಹರಣೆಗೆ ನಾವು DRR ಅಥವಾ ಸ್ಥಿತಿಸ್ಥಾಪಕತ್ವದ ಗುಣಗಳ ಮೇಲೆ ಕೇಂದ್ರೀಕರಿಸುವ ಕಟ್ಟಡ ಅಭ್ಯಾಸವನ್ನು ಹೊಂದಿಲ್ಲದಿದ್ದರೆ ದುರಂತದ ನಂತರ ಇದ್ದಕ್ಕಿದ್ದಂತೆ ಸ್ಥಿತಿಸ್ಥಾಪಕತ್ವದ ಗುಣಗಳ ಅಭ್ಯಾಸವನ್ನು ಪಾಲಿಸುವುದು ಸಾಧ್ಯವಿಲ್ಲ ಆದ್ದರಿಂದ ಇದು ಮೊದಲ ಪರಿಕಲ್ಪನೆಯಾಗಿದೆ ಆದ್ದರಿಂದ ಇದು ಪುನರ್ನಿರ್ಮಾಣದ ತುರ್ತು ಪ್ರಜ್ಞೆಯ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಇದು ದುರಂತದ ಸಂದರ್ಭದಲ್ಲಿ ಕಲ್ಪನೆ ಮಾಡಿ ನಾವು ಅದನ್ನು ಪುನರ್ನಿರ್ಮಾಣದ ನೆಪದಲ್ಲಿ ವಿಪತ್ತಿನ ನಂತರ ನಾವು ಅದನ್ನು ನಿಧಾನವಾಗಿ ಮಾಡಿದರೆ ಅದು ಸಮುದಾಯದ ಸ್ಥಿತಿಸ್ಥಾಪಕತ್ವವನ್ನು ಸಹ ರಾಜಿ ಮಾಡುತ್ತದೆ ಏಕೆಂದರೆ ನಿಧಾನ ಪ್ರಕ್ರಿಯೆಯು ಸಮುದಾಯದ ಸ್ಥಿತಿಸ್ಥಾಪಕತ್ವವನ್ನು ಸಹ ರಾಜಿ ಮಾಡುತ್ತದೆ ಆದ್ದರಿಂದ ಅಲ್ಲಿ ಎರಡನೇ ಪರಿಕಲ್ಪನೆಯು ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಸಂಪೂರ್ಣ ಕೋರ್ಸ್ನ ಪ್ರಮುಖ ವಿಷಯವಾದ ಉತ್ತಮ ಪುನರ್ನಿರ್ಮಾಣ ಕುರಿತು ಮಾತನಾಡುವ ಮೂರನೇ ಪರಿಕಲ್ಪನೆ ಇದು ಕೇವಲ ಭೌತಿಕ ಅರ್ಥದಲ್ಲಿ ಅಲ್ಲ ನಾವು ಮೂಲಸೌಕರ್ಯಗಳನ್ನು ನಿರ್ಮಿಸುತ್ತೇವೆ ನಾವು ವಸತಿ ನಿರ್ಮಿಸುತ್ತೇವೆ ನಾವು ಶಾಲೆಗಳನ್ನು ನಿರ್ಮಿಸುತ್ತೇವೆ ನಾವು ಆಸ್ಪತ್ರೆಗಳನ್ನು ನಿರ್ಮಿಸುತ್ತೇವೆ ಇದು ಕೇವಲ ಭೌತಿಕ ಅರ್ಥದಲ್ಲಿ ಮಾತ್ರವಲ್ಲ ಆದರೆ ಸಂಪೂರ್ಣ ಅರ್ಥದಲ್ಲಿ ಚೇತರಿಕೆಯ ಇತರ ಸಾಮಾಜಿಕ ಆಯಾಮಗಳನ್ನು ಸಂಯೋಜಿಸುವುದು ನಾವು ಹೇಗೆ ಸಾಮರ್ಥ್ಯಗಳನ್ನು ನಿರ್ಮಿಸಬಹುದು ನಾವು ಹೇಗೆ ನಂಬಿಕೆಯನ್ನು ಬೆಳೆಸಬಹುದು ನಾವು ನಂಬಿಕೆ ವ್ಯವಸ್ಥೆಯನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು ನಿಮಗೆ ತಿಳಿದಿದೆ ನಾವು ಹೇಗೆ ಸಹಕಾರವನ್ನು ಅಭಿವೃದ್ಧಿಪಡಿಸಬಹುದು ನಾವು ಹೇಗೆ ಪಾಲುದಾರಿಕೆಯನ್ನು ಅಭಿವೃದ್ಧಿಪಡಿಸಬಹುದು ನಾವು ಸಾಮಾಜಿಕ ಬಂಡವಾಳವನ್ನು ಹೇಗೆ ಹೆಚ್ಚಿಸಬಹುದು ಆದ್ದರಿಂದ ಇದೆಲ್ಲವನ್ನೂ ಒಟ್ಟುಗೂಡಿಸಿ ಕೇವಲ ಭೌತಿಕ ಅರ್ಥಕ್ಕೆ ಸೀಮಿತಗೊಳಿಸುವುದರ ಹೊರತಾಗಿ ನಾವು ಅದಕ್ಕೆ ಕಳುಹಿಸಲಾದ ಎಲ್ಲಾ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮತ್ತು ಆರ್ಥಿಕ ಅಂಶಗಳನ್ನು ಸಮಗ್ರ ಅರ್ಥದಲ್ಲಿ ಅಳವಡಿಸಬೇಕಾಗಿದೆ ಅಲ್ಲಿ ನಾವು ಪುನರ್ನಿರ್ಮಾಣದ ಬಗ್ಗೆ ಮಾತನಾಡುತ್ತೇವೆ ಇದು 2004 ರ ಸುನಾಮಿ ನಂತರ ಹೊರಹೊಮ್ಮಿತು ಇದು ಬಹುರಾಷ್ಟ್ರೀಯ ಚೇತರಿಕೆಯ ಪರಿಣಾಮದ ಸಮಯದಲ್ಲಿ ಒಂದು ವಿಷಯವಾಗಿ ಮಾತ್ರವಲ್ಲದೆ ಚೌಕಟ್ಟಾಗಿಯೂ ಹೊರಹೊಮ್ಮಿತು ಏಕೆಂದರೆ ಪ್ರತಿಯೊಂದು ರಾಷ್ಟ್ರವೂ ವಿಪತ್ತು ಚೇತರಿಕೆಯಲ್ಲಿ ಕೆಲವು ಪ್ರಯತ್ನಗಳನ್ನು ಮಾಡುತ್ತಿದೆ ಮತ್ತು ಇದರ ಉದ್ದೇಶವು ನಾವು ಸಮಗ್ರತೆಯನ್ನು ಬಳಸಬೇಕಾಗಿದೆ ಒಟ್ಟಾರೆ ಸುಧಾರಿತ ಸ್ಥಿತಿಸ್ಥಾಪಕತ್ವವನ್ನು ಸೃಷ್ಟಿಸಲು ಸಮುದಾಯದ ಭೌತಿಕ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳೊಂದಿಗೆ ಪುನರ್ನಿರ್ಮಾಣದ ಚೇತರಿಕೆಯ ವಿಧಾನವನ್ನು ಒಟ್ಟಾರೆಯಾಗಿ ಉದ್ದೇಶಿಸಲಾಗಿದೆ ಆದ್ದರಿಂದ ನಾವು ವಸತಿಗಳನ್ನು ನಿರ್ಮಿಸುವುದು ಮಾತ್ರವಲ್ಲ ಮತ್ತು ನಾವು ರಸ್ತೆಗಳನ್ನು ನಿರ್ಮಿಸುವುದು ಮಾತ್ರವಲ್ಲ ನಾವು ಮೂಲಸೌಕರ್ಯಗಳನ್ನು ನಿರ್ಮಿಸುವುದು ಮಾತ್ರವಲ್ಲದೆ ನಾವು ನಿಮಗೆ ತಿಳಿದಿರುವ ಸಾಮಾಜಿಕ ಆರ್ಥಿಕ ಸಾಮರ್ಥ್ಯಗಳೊಂದಿಗೆ ವ್ಯವಹರಿಸುತ್ತೇವೆ ಮತ್ತು ನಂತರ ಈ ಸಂಪೂರ್ಣ ಕಾರ್ಯ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ ಆದ್ದರಿಂದ ವಿಪತ್ತಿನ ಕಾರಣದಿಂದ ಮಾತ್ರವಲ್ಲದೆ ಇತರ ಹಲವಾರು ದುರ್ಬಲ ಅಂಶಗಳೊಂದಿಗೆ ಭವಿಷ್ಯದ ಆಘಾತಗಳು ಮತ್ತು ಒತ್ತಡಗಳನ್ನು ನಿಭಾಯಿಸಲು ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ ಅದು ಮಾರುಕಟ್ಟೆಯ ಸಮಸ್ಯೆಯಾಗಿರಬಹುದು ರಾಜಕೀಯ ಬಿಕ್ಕಟ್ಟಿನಲ್ಲಿರಬಹುದು ಯುದ್ಧವಾಗಿರಬಹುದು ಆದ್ದರಿಂದ ನಾವು ಅವರನ್ನು ಹೇಗೆ ಸಿದ್ಧಪಡಿಸಬಹುದು ಆದ್ದರಿಂದ ಅವರು ಅದನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾವು ಇದನ್ನು BBB ಬಿಲ್ಡ್ ಬ್ಯಾಕ್ ಬೆಟರ್ ಎಂದು ಕರೆಯುತ್ತೇವೆ ಮತ್ತು ಹಿಂದಿನ ತರಗತಿಗಳಲ್ಲಿ ನಾವು ಈಗಾಗಲೇ ಚರ್ಚಿಸಿದ ಸೆಂಡೈ ಫ್ರೇಮ್ವರ್ಕ್ ಆಫ್ ಆಕ್ಷನ್ನಲ್ಲಿ 16 ಪೂರ್ವಾಪೇಕ್ಷಿತಗಳಿವೆ ಅದನ್ನು 6 ಥೀಮ್ಗಳ ಅಡಿಯಲ್ಲಿ ಪಟ್ಟಿ ಮಾಡಲಾಗಿದೆ ಏಕೆಂದರೆ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸಲು ಪ್ರತಿಯೊಂದು ರಾಷ್ಟ್ರವು ಈ 16 ಪೂರ್ವಾಪೇಕ್ಷಿತಗಳನ್ನು ಪರಿಹರಿಸಲು ಕೆಲವು ಕ್ರಿಯಾ ಯೋಜನೆಗಳನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಇವುಗಳನ್ನು ಹೇಗೆ ವಿವಿಧ ವಿಷಯಗಳಾಗಿ ವರ್ಗೀಕರಿಸಲಾಗಿದೆ ನಂಬರ್ ಒನ್ ಸರ್ಕಾರವಾಗಿದೆ ನಾವು ಸರ್ಕಾರದ ಅಂಶದ ಬಗ್ಗೆ ಮಾತನಾಡುವಾಗ ಅದು ಸಾಕಷ್ಟು ರಾಷ್ಟ್ರೀಯ ಕಾನೂನುಗಳ ಬಗ್ಗೆ ಮಾತನಾಡುತ್ತದೆ ನಿಯಂತ್ರಕ ಕಾರ್ಯವಿಧಾನಗಳು ಮತ್ತು ಕಟ್ಟಡ ಕೋಡ್ಗಳನ್ನು ಹೇಗೆ ಸುಧಾರಿಸುವುದು ಎಂದು ನಿಮಗೆ ತಿಳಿದಿದೆ ಅದರ ವಿಪತ್ತು ನಿರೋಧಕ ಅಂಶಕ್ಕಾಗಿ ಮತ್ತು ಭೂ ಬಳಕೆ ಯೋಜನೆ ಸಂಸ್ಥೆಗಳು ಮತ್ತು ನಾವು ಕೋಡ್ಗಳ ಬಗ್ಗೆ ಮಾತನಾಡುವಾಗ ಅದು ಏಕರೂಪದ ಅಪಾಯ ಮತ್ತು ದುರ್ಬಲತೆಯ ಮೌಲ್ಯಮಾಪನ ಕಾರ್ಯವಿಧಾನಗಳ ಏಕರೂಪದ ತಿಳುವಳಿಕೆಯನ್ನು ತಿಳಿಸುತ್ತದೆ ನಂತರ ಎರಡನೆಯದು ನಾವು ಆರ್ಥಿಕತೆಯ ಬಗ್ಗೆ ಮಾತನಾಡುತ್ತೇವೆ ಮತ್ತು ಇಲ್ಲಿ ನಾವು ವಿಮೆ ಮತ್ತು ನಿರ್ಮಾಣಗಳಿಗೆ ಸಾರ್ವಜನಿಕ ಖಾಸಗಿ ಹಣಕಾಸು ಹಂಚಿಕೆಯ ಇತರ ಅಪಾಯದ ಬಗ್ಗೆ ಮಾತನಾಡುತ್ತೇವೆ ಏಕೆಂದರೆ ನಿರ್ಮಾಣಗಳಿಗೆ ಯಾರು ಹಣಕಾಸು ಒದಗಿಸುತ್ತಾರೆ ಯಾವ ಹಂತಗಳು ವಿವಿಧ ಸಂದರ್ಭಗಳಲ್ಲಿ ನಾವು ಅರ್ಜೆಂಟೀನಾದಲ್ಲಿ ಚರ್ಚಿಸಿದ್ದೇವೆ ವಿವಿಧ ಸಂಸ್ಥೆಗಳಿಂದ ನಾಲ್ಕು ಕೆಫೆ ನಿಧಿಗಳನ್ನು ಹೇಗೆ ಬಳಸಲಾಗಿದೆ ಆದರೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವಗಳು ಒಗ್ಗೂಡುತ್ತಿವೆ ಮತ್ತು ಅಗತ್ಯವಿರುವ ಮೂಲಸೌಕರ್ಯ ಮತ್ತು ವ್ಯಾಪಾರದ ಸ್ಥಿತಿಸ್ಥಾಪಕತ್ವಕ್ಕೆ ಬೆಂಬಲ ನೀಡುತ್ತವೆ ನಂತರ ಮೂರನೇ ಅಂಶವೆಂದರೆ ಪರಿಸರ ವಿಜ್ಞಾನ ಮತ್ತು ಇಲ್ಲಿ ನೈಸರ್ಗಿಕ ಪರಿಸರ ವ್ಯವಸ್ಥೆಯ ಸಂರಕ್ಷಣೆ ಆವಾಸಸ್ಥಾನಗಳನ್ನು ವಿಪತ್ತುಗಳಿಂದ ರಕ್ಷಿಸಲು ಇದು ಎಷ್ಟು ಮುಖ್ಯವಾಗಿದೆ ಆದ್ದರಿಂದ ಇಲ್ಲಿ ಭೂ ಬಳಕೆಯ ಯೋಜನೆ ಮತ್ತು ಭೂಮಿ ಅವನತಿಯನ್ನು ಹಿಮ್ಮೆಟ್ಟಿಸಲು ಕ್ರಮಗಳು ನಾವು ಹೇಗೆ ಪರಿಣಾಮಗಳನ್ನು ಹಿಮ್ಮೆಟ್ಟಿಸಬಹುದು ಮತ್ತು ನಾವು ಹೇಗೆ ಪ್ರಕೃತಿಯನ್ನು ಮರಳಿ ತರಬಹುದು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಇವೆಲ್ಲವೂ ಈ ಸೆಂಡೈ ಫ್ರೇಮ್ವರ್ಕ್ನ ಒಮ್ಮತದ ಭಾಗವಾಗಿದೆ ಸುರಕ್ಷತಾ ಬಲೆಗಳು ಮತ್ತು ಅಗತ್ಯ ಸೇವೆಗಳು ಆದ್ದರಿಂದ ಇದು ಆರೋಗ್ಯ ರಕ್ಷಣೆ HIV ತಾಯಿಯ ಆರೋಗ್ಯ ಆಹಾರ ಭದ್ರತೆ ಪೋಷಣೆ ಮತ್ತು ವಸತಿ ಬಗ್ಗೆ ಮಾತನಾಡಬಹುದು ಮತ್ತು ನಾವು ಸುರಕ್ಷತಾ ಬಲೆಗಳು ಮತ್ತು ಆರೋಗ್ಯದ ಬಗ್ಗೆ ಏಕೆ ಮಾತನಾಡುತ್ತಿದ್ದೇವೆ ಏಕೆಂದರೆ ಇವುಗಳಲ್ಲಿ ಹೆಚ್ಚಿನವರು ಬಡವರು ಇದು ಸೀಮಿತವಾಗಿದೆ ಆರೋಗ್ಯ ಮೂಲಸೌಕರ್ಯದ ವೈದ್ಯಕೀಯ ಸೌಲಭ್ಯಗಳಿಗೆ ಪ್ರವೇಶ ಮತ್ತು ಇಲ್ಲಿಯೇ ಆಶ್ರಯಕ್ಕೆ ಪ್ರವೇಶ ಆದ್ದರಿಂದ ನಾವು ಅವರಿಗೆ ಮೂಲಭೂತ ಅಗತ್ಯತೆಗಳು ಮತ್ತು ಅಗತ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಬಡತನದ ಅಂಶವನ್ನು ಪರಿಹರಿಸಬೇಕಾಗಿದೆ ಮತ್ತು ಅಲ್ಲಿಯೇ ನಾವು HIV ದೀರ್ಘಕಾಲದ ಕಾಯಿಲೆಗಳಂತಹ ವಿಶೇಷ ಅಗತ್ಯಗಳನ್ನು ಹೊಂದಿರುವ ದುರ್ಬಲ ಗುಂಪುಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಅಥವಾ ತಮ್ಮ ಜೀವನೋಪಾಯವನ್ನು ನಿಭಾಯಿಸಲು ಸಾಧ್ಯವಾಗದ ಮತ್ತು ಕೆಲವು ಒತ್ತಡಗಳು ಮತ್ತು ಆಘಾತಗಳನ್ನು ನಿಭಾಯಿಸಲು ಸಾಧ್ಯವಾಗದ ವಯಸ್ಸಾದ ಜನರು ಆದ್ದರಿಂದ ಯಾರು ಈ ದುರ್ಬಲ ಜನರು ಮಾನವ ವಸಾಹತುಗಳು ಏಕೆಂದರೆ ಅನೇಕ ಜನರು ವಿಪತ್ತುಗಳಂತಹ ಸಂದರ್ಭಗಳಲ್ಲಿ ವಿವಿಧ ಸ್ಥಳಗಳಿಗೆ ವಲಸೆ ಹೋಗುತ್ತಾರೆ ಮತ್ತು ಅವರು ನೆಲೆಸಲು ಪ್ರಯತ್ನಿಸುತ್ತಾರೆ ಮತ್ತು ಇಲ್ಲಿ ನಾವು ಟೈಲರಿಂಗ್ ಮತ್ತು ಕಟ್ಟಡ ಮತ್ತು ಭೂ ಬಳಕೆ ಅನೌಪಚಾರಿಕ ವಸಾಹತುಗಳಲ್ಲಿ ಕಾರ್ಯಸಾಧ್ಯವಾದ ಕೋಡ್ಗಳ ಬಗ್ಗೆ ಮಾತನಾಡಬೇಕಾಗಿದೆ ಆದ್ದರಿಂದ ಈ ವರದಿಯು ದಕ್ಷಿಣ ಏಷ್ಯಾದ ವಿಪತ್ತು ವರದಿ ಇದರ ಗುರಿ ಏನು ಇದು ಈ 4 ಅಂಶಗಳನ್ನು ವಿಶ್ಲೇಷಿಸುವ ಗುರಿಯನ್ನು ಹೊಂದಿದೆಯೇ ಸೆಂಡೈ ಫ್ರೇಮ್ವರ್ಕ್ನ ಉತ್ತಮ ಶಿಫಾರಸುಗಳನ್ನು ನಿರ್ಮಿಸುವುದು ಹೇಗೆ ಎಂಬುದು ದಕ್ಷಿಣ ಏಷ್ಯಾದ ದೇಶಗಳಲ್ಲಿನ ಸಾಂಸ್ಥಿಕ ಸಂಪನ್ಮೂಲ ಮತ್ತು ಸಾಮರ್ಥ್ಯದ ಅಂಶಗಳಿಗೆ ವಿರುದ್ಧವಾಗಿ ನಿಲ್ಲುತ್ತದೆ ಎರಡನೆಯದು ಸೆಂಡೈ ಚೌಕಟ್ಟಿನಲ್ಲಿ ಎತ್ತಿಹಿಡಿಯಲಾದ BBB ತತ್ವಗಳು ಮತ್ತು ಶಿಫಾರಸುಗಳನ್ನು ತಲುಪಿಸಲು ಅಸ್ತಿತ್ವದಲ್ಲಿರುವ ಕಾರ್ಯವಿಧಾನಗಳು ಮತ್ತು ಚೇತರಿಕೆ ಮತ್ತು ಪುನರ್ನಿರ್ಮಾಣದ ವ್ಯವಸ್ಥೆಗಳ ಸಾಮರ್ಥ್ಯದ ಉದ್ದೇಶ ಮತ್ತು ಆಸಕ್ತಿ ಆದ್ದರಿಂದ ಇದು ಮೂಲತಃ BBB ತತ್ವಗಳಿಗೆ ಅಸ್ತಿತ್ವದಲ್ಲಿರುವ ಕಾರ್ಯವಿಧಾನಗಳು ಹೇಗೆ ಹೊಂದಿಸಲು ಸಾಧ್ಯವಾಗುತ್ತದೆ ಎಂಬ ಮಾನದಂಡವನ್ನು ಹೊಂದಿರುವಂತಿದೆ ಕಾರ್ಯಾಚರಣೆಯಲ್ಲಿ ಬಂಡವಾಳ ಅಭಿವೃದ್ಧಿ ಏಜೆಂಟ್ಗಳು ಮತ್ತು ಇತರ ಆಸಕ್ತಿ ಗುಂಪುಗಳ ಪಾತ್ರ ಆದ್ದರಿಂದ ಇದು ಅನುಷ್ಠಾನದ ಅಂಶದ ಬಗ್ಗೆ ಮಾತನಾಡುತ್ತಿದೆ ಈ ವಿಭಿನ್ನ ಬಂಡವಾಳ ಮತ್ತು ಅಭಿವೃದ್ಧಿ ಏಜೆಂಟ್ಗಳು ಮತ್ತು ಅವರು ತಮ್ಮನ್ನು ಹೇಗೆ ಸಂಘಟಿಸಲು ಸಮರ್ಥರಾಗಿದ್ದಾರೆ ಬಿಲ್ಡ್ ಬ್ಯಾಕ್ ಅನ್ನು ಉತ್ತಮವಾಗಿ ತಲುಪಿಸಲು ಮತ್ತು ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ನಂತರ ದಕ್ಷಿಣ ಏಷ್ಯಾದಲ್ಲಿ ಪ್ರಚಲಿತದಲ್ಲಿರುವ ಸಾಂಸ್ಥಿಕ ಮತ್ತು ನೀತಿ ಮತ್ತು ರಾಜಕೀಯ ಹಿತಾಸಕ್ತಿ ಸನ್ನಿವೇಶಗಳಿಗೆ ಸಂಬಂಧಿಸಿದಂತೆ BBB ಶಿಫಾರಸುಗಳು ಎಷ್ಟು ಅರ್ಥಪೂರ್ಣವಾಗಿವೆ ಎಂಬುದು ಕೊನೆಯದು ಆದ್ದರಿಂದ ನೇಪಾಳ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ಉತ್ತರಾಖಂಡ ಭಾರತೀಯ ಸಂದರ್ಭ ಮತ್ತು ಹುದುದ್ ಚಂಡಮಾರುತ ಮತ್ತು ಪಾಕಿಸ್ತಾನ ಸೇರಿದಂತೆ ವಿವಿಧ ಸಂದರ್ಭಗಳಲ್ಲಿ ಇದನ್ನು ಚರ್ಚಿಸಲಾಗಿದೆ ಆದ್ದರಿಂದ ಇಂದು ನಾವು ನೇಪಾಳ ಭೂಕಂಪದ ಬಗ್ಗೆ ಚರ್ಚಿಸುತ್ತೇವೆ ಆದ್ದರಿಂದ ಏಪ್ರಿಲ್ 2015 ರಲ್ಲಿ ನೇಪಾಳದಲ್ಲಿ 7 6 ರಿಕ್ಟರ್ ಮಾಪಕದಲ್ಲಿ ದೊಡ್ಡ ಭೂಕಂಪ ಸಂಭವಿಸಿದೆ ಮತ್ತು ಅದು ಗೂರ್ಖಾ ಪ್ರದೇಶವನ್ನು ಅಪ್ಪಳಿಸಿತು ಮತ್ತು 1130 ಕ್ಕೆ ಅದು ಗೂರ್ಖಾ ಪ್ರದೇಶವನ್ನು ಅಪ್ಪಳಿಸಿತು ಮತ್ತು ಮತ್ತೆ 1230 ಕ್ಕೆ ಅದು ಸುಮಾರು 6 6 ಮಾಪಕವನ್ನು ಪಡೆದುಕೊಂಡಿದೆ ಮತ್ತು ಅದರ ನಂತರ ಅದು 16 ಕ್ಕಿಂತ ಹೆಚ್ಚು ಬಾರಿ ಸಂಭವಿಸಿತು ಆದ್ದರಿಂದ 7 6 ರಿಂದ ಸುಮಾರು 6 2 ಕ್ಕೆ ತೀವ್ರತೆಯು ಕಡಿಮೆಯಾಗಲು ಪ್ರಾರಂಭಿಸಿತು ಆದ್ದರಿಂದ ಈ ನಿರ್ದಿಷ್ಟ ಇಡೀ ದೇಶದಲ್ಲಿ ಭೂಕಂಪದ ವಿದ್ಯಮಾನವು ವಿವಿಧ ಭಾಗಗಳಲ್ಲಿ ಹೊಡೆದಿದೆ ಮತ್ತು ನಂತರದ ಆಘಾತಗಳು ಸಹ ಅನೇಕ ಸಮಸ್ಯೆಗಳನ್ನು ಸೃಷ್ಟಿಸಿವೆ ಪರಿಣಾಮಗಳ ಸಾರಾಂಶವೆಂದರೆ ನಾವು 8896 ಜೀವಗಳನ್ನು ಕಳೆದುಕೊಂಡಿದ್ದೇವೆ ಮತ್ತು ಸುಮಾರು 22000 ಜನರು ಗಾಯಗೊಂಡಿದ್ದಾರೆ ಮತ್ತು ಸುಮಾರು 5 ಲಕ್ಷ ಖಾಸಗಿ ಮನೆಗಳು ನಾಶವಾಗಿವೆ ಮತ್ತು ಸುಮಾರು ಎರಡು ಲಕ್ಷ ಖಾಸಗಿ ಮನೆಗಳಿಗೆ ಹಾನಿಯಾಗಿದೆ ಸುಮಾರು 2656 ಸರ್ಕಾರಿ ಕಟ್ಟಡಗಳಂತಹ ಸಾರ್ವಜನಿಕ ಆಸ್ತಿಗಳು ಹಾನಿಗೊಳಗಾಗಿವೆ ನಾಶವಾಗಿವೆ ಮತ್ತು 3000 ಕ್ಕಿಂತ ಹೆಚ್ಚು ಸರ್ಕಾರಿ ಕಟ್ಟಡಗಳು ಹಾನಿಗೊಳಗಾಗಿವೆ ಶಾಲಾ ಕಟ್ಟಡಗಳು ಸಾಂಸ್ಥಿಕ ಅವುಗಳು ಮತ್ತೆ ನಾಶವಾಗಿವೆ 19000 ಕ್ಕೂ ಹೆಚ್ಚು ನಾಶವಾಗಿವೆ ಮತ್ತು 11000 ಹಾನಿಯಾಗಿದೆ ಈಗ ನೀವು ಭೂಕಂಪ ಪೀಡಿತ ಪ್ರದೇಶಗಳ ವಿಭಾಗಗಳನ್ನು ನೋಡಿದರೆ ತೀವ್ರವಾಗಿ ಹಾನಿಗೊಳಗಾದ ಪ್ರದೇಶವು ಈ ಗೂರ್ಖಾ ಭೂಮಿಗೆ ಸಂಬಂಧಿಸಿದೆ ಮತ್ತು ನೀವು ಬಿಕ್ಕಟ್ಟಿನ ಹೊಡೆತವನ್ನು ಹೊಂದಿದ್ದೀರಿ ಮತ್ತು ಭಾರೀ ನಷ್ಟವನ್ನು ಹೊಂದಿದ್ದೀರಿ ಮತ್ತು ಮಧ್ಯಮ ಹೊಡೆತ ಮತ್ತು ಸ್ವಲ್ಪಮಟ್ಟಿಗೆ ಪರಿಣಾಮ ಬೀರಿದೆ ಎಂದು ನಿಮಗೆ ತಿಳಿದಿದೆ ಮತ್ತು ಗೂರ್ಖಾ ಪ್ರದೇಶದ ಈ ನಿರ್ದಿಷ್ಟ ಪ್ರದೇಶವು ತುಂಬಾ ಹಾನಿಗೊಳಗಾಗಿದೆ ಈಗ ಈ ಸಂಪೂರ್ಣ ಪ್ರಕ್ರಿಯೆಯ 2 ಪ್ರಮುಖ ಹಂತಗಳ ಬಗ್ಗೆ ನಾವು ಚರ್ಚಿಸುತ್ತೇವೆ ಒಂದು ಹುಡುಕಾಟ ಕಾಪಾಡುವುದು ಮತ್ತು ಪರಿಹಾರ ಹಂತ ಆದ್ದರಿಂದ ನೇಪಾಳವು ವಿಪತ್ತು ನಿರ್ವಹಣಾ ಕಾರ್ಯವಿಧಾನಗಳು ಮತ್ತು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನಗಳ ಉತ್ತಮ ವ್ಯವಸ್ಥೆಯನ್ನು ಹೊಂದಿದೆ ಮತ್ತು ಇಲ್ಲಿಯೇ ರಾಷ್ಟ್ರೀಯ ತುರ್ತು ಕಾರ್ಯಾಚರಣೆ ಕೇಂದ್ರ ಮತ್ತು ಜಿಲ್ಲಾ ತುರ್ತು ಕಾರ್ಯಾಚರಣೆ ಕೇಂದ್ರಗಳನ್ನು ಪ್ರಮಾಣಿತ ಕಾರ್ಯಾಚರಣೆಯ ಕಾರ್ಯವಿಧಾನಗಳ ಪ್ರಕಾರ ಸಕ್ರಿಯಗೊಳಿಸಲಾಗಿದೆ ಇದನ್ನು ನಾವು SOP ಎಂದು ಕರೆಯುತ್ತೇವೆ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಆದ್ದರಿಂದ ಇದು ರಾಷ್ಟ್ರೀಯ ವ್ಯವಸ್ಥೆ ಮತ್ತು ಸ್ಥಳೀಯ ವ್ಯವಸ್ಥೆಯ ನಡುವಿನ ಸಂವಹನವನ್ನು ಜಿಲ್ಲಾ ಮಟ್ಟದಲ್ಲಿ ತರುತ್ತದೆ ಆದ್ದರಿಂದ ಇದು ವಿಪತ್ತು ಮಾಹಿತಿ ಸಂವಹನದ ಮೇಲೆ ಕೇಂದ್ರೀಕರಿಸುತ್ತದೆ ಆದ್ದರಿಂದ ರಾಷ್ಟ್ರೀಯ ಮಟ್ಟದಿಂದ ಸ್ಥಳೀಯ ಮಟ್ಟಕ್ಕೆ ಅದು ಹೇಗೆ ಸಂವಹನವನ್ನು ಹೊಂದಿಸಬೇಕು ನಿರ್ವಹಣೆ ಮತ್ತು ವಿವಿಧ ಏಜೆನ್ಸಿಗಳು ಹೇಗೆ ಸಮನ್ವಯಗೊಳಿಸಬೇಕು ಅಲ್ಲಿಯೇ ಮಧ್ಯಸ್ಥಗಾರರ ಸಮನ್ವಯತೆ ಇರುತ್ತದೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಸರ್ಕಾರವು ಒಂದು ರೀತಿಯ ಸಿಂಗಲ್ ಡೋರ್ ಎಂಟ್ರಿಯನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸಿದೆ ಅವರು ಎಲ್ಲಾ ಎನ್ಜಿಒಗಳನ್ನು ಚಾನಲ್ ಮಾಡಬೇಕು ಎಲ್ಲಾ ಪರಿಹಾರ ಕಾರ್ಯಾಚರಣೆಗಳನ್ನು ಅವರು ಚಾನೆಲ್ ಮಾಡಬೇಕು ಆದ್ದರಿಂದ ಅಲ್ಲಿ ಒಂದು ರೀತಿಯ ಒಂದು ಬಾಗಿಲಿನ ನಿರ್ಗಮನ ಆಯ್ಕೆಗಳು ಇವೆ ಆದ್ದರಿಂದ ಯಾವುದೇ ಸಂತ್ರಸ್ತರನ್ನು ಬಿಡಲಾಗುವುದಿಲ್ಲ ಮತ್ತು ಯಾರೂ ಪುನರಾವರ್ತಿತ ಬೆಂಬಲವನ್ನು ಪಡೆಯುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬಯಸುತ್ತದೆ ಏಕೆಂದರೆ ಯಾವುದೇ ಪರಿಹಾರ ಹಂತದಲ್ಲಿ ಇದು ತುಂಬಾ ಸಾಮಾನ್ಯವಾಗಿದೆ ಆದರೆ ಒಬ್ಬ ವ್ಯಕ್ತಿ ಏಕೆಂದರೆ ಅವರು ಯಾವಾಗಲೂ ಕೆಲವು ಪ್ರಯೋಜನಗಳಿಗಾಗಿ ಅಥವಾ ಅವರು ಪಡೆಯಲು ಆ ಹಂತ ಸಾಧ್ಯವಾಗುವ ಕೆಲವು ಅಗತ್ಯಗಳಿಗಾಗಿ ಹಂಬಲಿಸುತ್ತಾರೆ ಆದ್ದರಿಂದ ಅವರು ಪಾರದರ್ಶಕವಾಗಿರಬೇಕು ಮತ್ತು ಯಾರಾದರೂ ಅದನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ ಎಂದು ಅವರು ಖಚಿತಪಡಿಸಿಕೊಳ್ಳಲು ಬಯಸುತ್ತಾರೆ ಅವರು ಮತ್ತೆ ಮತ್ತೆ ಪಡೆಯಬಾರದು ಈಗಾಗಲೇ ಯಾರಾದರೂ ಪಡೆದಿದ್ದರೆ ಅವರು ಮತ್ತೆ ಮತ್ತೆ ಪಡೆಯಬಾರದು ಎಂದು ಅವರು ಖಚಿತಪಡಿಸಿಕೊಳ್ಳಲು ಬಯಸುತ್ತಾರೆ ಆದ್ದರಿಂದ ಒಂದು ರೀತಿಯ ಏಕರೂಪದ ಮತ್ತು ಅತ್ಯಂತ ಪಾರದರ್ಶಕ ಸ್ವಭಾವ ಇರಬೇಕು ಮತ್ತು ಯಾರೂ ಕೆಳದರ್ಜೆಯ ಪ್ಯಾಕೇಜ್ಗಳನ್ನು ಪಡೆಯಬಾರದು ನಿಮಗೆ ಗೊತ್ತಾ ಯಾರೋ ಒಬ್ಬರು ಉತ್ತಮ ಪ್ಯಾಕೇಜ್ ಪಡೆದಿದ್ದಾರೆ ಯಾರೋ ಒಬ್ಬರು ಅತ್ಯಂತ ಕಳಪೆ ಪ್ಯಾಕೇಜ್ ಪಡೆದಿದ್ದಾರೆ ಗುಣಮಟ್ಟದ ದೃಷ್ಟಿಯಿಂದ ವಿತರಣೆ ಅಥವಾ ಅವರು ಪಡೆದ ಉತ್ಪನ್ನದ ಗುಣಮಟ್ಟ ಆದ್ದರಿಂದ ನಿಮಗೆ ತಿಳಿದಿದೆ ನಾವು ಅದರಲ್ಲಿ ರಾಜಿ ಮಾಡಿಕೊಳ್ಳಬಾರದು ಆದ್ದರಿಂದ ಈ ಪ್ರಕ್ರಿಯೆಯೊಂದಿಗೆ ಎಲ್ಲವನ್ನೂ ಹೇಗೆ ಸುವ್ಯವಸ್ಥಿತಗೊಳಿಸಬೇಕು ಎಂದು ಸರ್ಕಾರವು ಈ ರೀತಿ ಪ್ರತಿಪಾದಿಸುತ್ತಿದೆ ಆದರೆ ವಾಸ್ತವದಲ್ಲಿ ವಿಭಿನ್ನ ಪಾಲುದಾರ ಸಂಸ್ಥೆಗಳಿವೆ ಅವುಗಳು ತಮ್ಮ ಸಾಂಸ್ಥಿಕ ಮಾನದಂಡಗಳು ಮತ್ತು ನಿರ್ಧಾರಗಳ ಪ್ರಕಾರ ವಿಭಿನ್ನ ಮಾನದಂಡಗಳೊಂದಿಗೆ ಸರಕು ಮತ್ತು ವಸ್ತುಗಳನ್ನು ವಿತರಿಸಿವೆ ಆದರೆ ಕೆಲವರು ಅಂತರರಾಷ್ಟ್ರೀಯ ಮಾನದಂಡಗಳನ್ನು ಅನುಸರಿಸಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ನಿಸ್ಸಂಶಯವಾಗಿ ಇದು ಅತ್ಯಂತ ಏಕರೂಪದ ಮತ್ತು ಪ್ರಮಾಣಿತ ವಸ್ತುವಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿ ಸಂಸ್ಥೆಯು ಅವರು ಹೊಂದಿರುವ ಯಾವುದೇ ಸಂಪನ್ಮೂಲಗಳು ಮತ್ತು ಅವರು ಅನುಸರಿಸಿದ ಮಾನದಂಡಗಳು ಏನೇ ಇರಲಿ ಮತ್ತು ಅವರ ಏಜೆನ್ಸಿ ಮಾನದಂಡಗಳು ಅಥವಾ ಸಾಂಸ್ಥಿಕ ಮಾನದಂಡಗಳ ಪ್ರಕಾರ ಮತ್ತು ಅವರು ಉತ್ಪನ್ನಗಳನ್ನು ತಲುಪಿಸಲು ಹೇಗೆ ಪ್ರಯತ್ನಿಸುತ್ತಾರೆ ಆದರೆ ಸಮಸ್ಯೆಯೆಂದರೆ ಈ ನಿರ್ದಿಷ್ಟ ಪ್ರಕ್ರಿಯೆಯನ್ನು ಪ್ರಮಾಣೀಕರಿಸಲಾಗಿಲ್ಲ ಅದನ್ನು ಪ್ರಮಾಣೀಕರಿಸದ ಕಾರಣ ಅದನ್ನು ಗುರುತಿಸಲಾಗಿಲ್ಲ ಇದನ್ನು ಕಾನೂನು ವ್ಯವಸ್ಥೆಯಲ್ಲಿ ಕಾನೂನು ಕಾರ್ಯವಿಧಾನಗಳಲ್ಲಿ ಅಳವಡಿಸಲಾಗಿಲ್ಲ ಈ ಪರಿಹಾರ ಸಾಮಗ್ರಿಗಳನ್ನು ಹೇಗೆ ಪ್ರಮಾಣೀಕರಿಸುವುದು ಈ ಪ್ಯಾಕೇಜ್ಗಳನ್ನು ಹೇಗೆ ಪ್ರಮಾಣೀಕರಿಸುವುದು ಮತ್ತು ಅಲ್ಲಿಯೇ ಮೊದಲ ಮತ್ತು ಪ್ರಮುಖ ಭಾಗವಾಗಿ ವಿಪತ್ತು ಪೀಡಿತ ಸಮುದಾಯಗಳಿಗೆ ಶಾಸನಗಳಲ್ಲಿ ಪರಿಹಾರ ಸಾಮಗ್ರಿಗಳ ಪ್ರಮಾಣೀಕರಣದ ಅವಶ್ಯಕತೆಯಿದೆ ಆದ್ದರಿಂದ ಪ್ರತಿ ಸಂಸ್ಥೆಯು ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡಿದೆ ಆದ್ದರಿಂದ ಇದು ಇನ್ಪುಟ್ನಲ್ಲಿ ಒಂದಾಗಿದೆ ನಂತರ ನಾವು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಬಗ್ಗೆ ಮಾತನಾಡುತ್ತೇವೆ ನಾವು ಮತ್ತೆ ಸನ್ನದ್ಧತೆ ನಿರ್ವಹಣಾ ಸಮಿತಿಯ ಮೇಲೆ ಕೇಂದ್ರೀಕರಿಸುವ NDMA ಅನ್ನು ಕರೆಯುತ್ತೇವೆ ಉಪಸಮಿತಿಗಳು ಸನ್ನದ್ಧತೆ ನಿರ್ವಹಣಾ ಸಮಿತಿ ಪಾರುಗಾಣಿಕಾ ಮತ್ತು ಪರಿಹಾರ ನಿರ್ವಹಣಾ ಸಮಿತಿ ಮತ್ತು ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಸಮಿತಿಯನ್ನು ಹೊಂದಿದೆ ಆದ್ದರಿಂದ ಇದು ಅದರ ಸಮಯದ ಪ್ರಕ್ರಿಯೆಯೊಂದಿಗೆ ಹೋಗುತ್ತದೆ ಈಗ ಪಾರುಗಾಣಿಕಾ ಮತ್ತು ಪರಿಹಾರ ನಿರ್ವಹಣಾ ಚಟುವಟಿಕೆಗಳಲ್ಲಿ ಅವರು ದಿನಾಂಕದ ಬಿಲ್ನಷ್ಟು ಹಳೆಯದಾದ ಬಿಲ್ ಅನ್ನು ಹೊಂದಿದ್ದಾರೆ ಅವರು ಅಸ್ತಿತ್ವದಲ್ಲಿರುವ ನೈಸರ್ಗಿಕ ವಿಪತ್ತು ಪರಿಹಾರ ಕಾಯಿದೆಯ 1982 ರ ಕಾಯಿದೆಯನ್ನು ಹೊಂದಿದ್ದಾರೆ ಇದು ಈ ಕಾರ್ಯವಿಧಾನಗಳನ್ನು ಸ್ಥಾಪಿಸುವಲ್ಲಿ ಬಹಳ ಸೀಮಿತ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಭೂಕಂಪದ ನಂತರದ ಪ್ರಸ್ತುತ ಪರಿಸ್ಥಿತಿಗಳ ಪ್ಯಾಕೇಜುಗಳು ಏಕೆಂದರೆ ಇದು ಪ್ರಮುಖ ಭೂಕಂಪಗಳಲ್ಲಿ ಒಂದನ್ನು ಹೊಂದಿದೆ ಮತ್ತು ಕೆಲವು ಸಂದರ್ಭಗಳನ್ನು ಪರಿಹರಿಸಲಾಗಿಲ್ಲ ಮತ್ತು ಬೇಡಿಕೆ ಹೆಚ್ಚಿದೆ ಆದ್ದರಿಂದ ಭೂಕಂಪದ ನಂತರ ಈ ನಿರ್ದಿಷ್ಟ ಮಸೂದೆ ಸಂಸತ್ತಿನಲ್ಲಿ ವಿವಿಧ ಚರ್ಚೆಗಳಲ್ಲಿದೆ ಇದುವರೆಗೂ ಅದನ್ನು ಕಾಯಿದೆಯಾಗಿ ರೂಪಿಸಲಾಗಿಲ್ಲ ಆದ್ದರಿಂದ ಈ ಪಾಠಗಳು ನೀತಿಯ ಪರಿಭಾಷೆಯಲ್ಲಿ ಬಿಲ್ಗಳ ಪರಿಭಾಷೆಯಲ್ಲಿ ಮುಂದೆ ತೆಗೆದುಕೊಳ್ಳಬೇಕಾದದ್ದು ಹೇಗೆ ಬಹಳ ಮುಖ್ಯವಾದುದಾಗಿದೆ ನಂತರ ನಮಗೆ ಕಾನೂನು ನಿರ್ದೇಶನವನ್ನು ಒದಗಿಸುವ ಕಾಯಿದೆಗಳನ್ನು ರೂಪಿಸಲಾಗಿದೆ ಅದನ್ನು ಹೇಗೆ ಮಾಡಬೇಕು ಮತ್ತು ಅದನ್ನು ಹೇಗೆ ಸಂಪರ್ಕಿಸಬೇಕು ಏನು ಮಾಡಬೇಕು ಪ್ರೋಟೋಕಾಲ್ಗಳು ಮತ್ತು ಕಾರ್ಯವಿಧಾನಗಳನ್ನು ಸ್ಥಾಪಿಸುವ ಕಾರ್ಯವಿಧಾನವನ್ನು ನಾವು ಯಾವ ರೀತಿಯಲ್ಲಿ ಮಾಡಬೇಕು ನಂತರ ವಿಪತ್ತುಗಳು ಮತ್ತು ಅಭಿವೃದ್ಧಿಯನ್ನು ಹೇಗೆ ಸಂಪರ್ಕಿಸುವುದು ಎಂಬುದರ ಕುರಿತು ನೇಪಾಳವು ಬಹಳ ಆಸಕ್ತಿದಾಯಕ ಅಂಶವನ್ನು ಹೊಂದಿದೆ ಒಂದು ಅವರು ಸ್ಥಳೀಯ ವಿಪತ್ತು ಅಪಾಯ ನಿರ್ವಹಣೆ ಯೋಜನೆ ಎಂದು ಕರೆಯಲ್ಪಡುವ LDRMP ಅನ್ನು ಹೊಂದಿದ್ದಾರೆ ಆದ್ದರಿಂದ ರಾಷ್ಟ್ರೀಯ ಮಟ್ಟದ ಮಾರ್ಗದರ್ಶನವನ್ನು ಸ್ಥಳೀಯ ಮಟ್ಟದ ಮಾರ್ಗದರ್ಶನಕ್ಕೆ ಹೇಗೆ ಭಾಷಾಂತರಿಸಲಾಗಿದೆ ಅಲ್ಲಿಯೇ ಈ ಯೋಜನಾ ಮಾರ್ಗಸೂಚಿಗಳೊಂದಿಗೆ ಇದೆ ಆದ್ದರಿಂದ ಇದು ವಾಸ್ತವವಾಗಿ ವಿಪತ್ತುಗಳು ಮತ್ತು ಅಭಿವೃದ್ಧಿಯನ್ನು ಸಂಪರ್ಕಿಸಬಹುದು ಏಕೆಂದರೆ ನೀವು 1980 ರ ದಶಕದಲ್ಲಿ ಫ್ರೆಡೆರಿಕ್ ಕುನಿ ಅವರ ಸಾಹಿತ್ಯಕ್ಕೆ ಹಿಂತಿರುಗಿದರೆ ಅಲ್ಲಿ ಅವರು ವಿಪತ್ತುಗಳು ಮತ್ತು ಅಭಿವೃದ್ಧಿಯ ನಡುವಿನ ಸಂಪರ್ಕ ಕಡಿತದ ಬಗ್ಗೆ ಮಾತನಾಡುತ್ತಾರೆ ನಿಮಗೆ ತಿಳಿದಿದೆ ವಿಪತ್ತುಗಳು ಮತ್ತು ಅಭಿವೃದ್ಧಿ ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ ಅವರು ಪ್ರಕ್ರಿಯೆಯ ಭಾಗವಾಗಿದ್ದಾರೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಹೌದು ಕೆಲವು ಕೌನ್ಸಿಲ್ಗಳಲ್ಲಿ ಅವರು ಈ LDRMP ಅನ್ನು ಹೊಂದಿದ್ದಾರೆ ಅದು ಸ್ಥಳೀಯ ವಿಪತ್ತು ಅಪಾಯ ನಿರ್ವಹಣೆ ಯೋಜನೆ ಮಾರ್ಗಸೂಚಿಯಾಗಿದೆ ಆದರೆ ಅವರಲ್ಲಿ ಅನೇಕರು ಯೋಜನೆ ಹೊಂದಿಲ್ಲ ಅವರ ಬಳಿ ಯೋಜನೆ ಇಲ್ಲ ಆದ್ದರಿಂದ ಇದನ್ನು ಏನು ಮಾಡಬೇಕು ಮತ್ತು ಸ್ಥಳೀಯ ಅಧಿಕಾರಿಗಳು ಯೋಜನೆಗಳನ್ನು ಹೊಂದಿರುವ ಕೌನ್ಸಿಲ್ಗಳಿದ್ದರೆ ಮತ್ತು ಅವರು ಸಹ ಯಾವುದೇ ಸಮರ್ಪಕವಾಗಿ ಸ್ವೀಕರಿಸಲಿಲ್ಲ ಸಂಪನ್ಮೂಲಗಳನ್ನು ಹೇಗೆ ಸಜ್ಜುಗೊಳಿಸುವುದು ಮತ್ತು ಸಾಮರ್ಥ್ಯಗಳನ್ನು ಹೇಗೆ ನಿರ್ಮಿಸುವುದು ಎಂಬುದರ ಪರಿಭಾಷೆಯಲ್ಲಿ ಗುರುತಿಸುವಿಕೆ ಇದೆ ಆದ್ದರಿಂದ ಸ್ಥಳೀಯ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಸ್ಥಳೀಯ ಸಾಮರ್ಥ್ಯವನ್ನು ಹೇಗೆ ಜಾರಿಗೊಳಿಸಬೇಕು ಎಂದು ಸ್ಥಳೀಯ ಪುರಸಭೆಗಳಿಗೆ ಮಾರ್ಗದರ್ಶನ ನೀಡಲು ಇದು ಸಾಕಾಗುವುದಿಲ್ಲ ಎಂದರ್ಥ ಮತ್ತು ಸಂಪನ್ಮೂಲಗಳು ಕೌಶಲ್ಯಗಳು ಕಾರ್ಮಿಕರು ಸಾಮಗ್ರಿಗಳನ್ನು ಹೇಗೆ ಸಜ್ಜುಗೊಳಿಸುವುದು ಆದ್ದರಿಂದ ಇದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿಲ್ಲ ಮತ್ತು ಅದೇ ರೀತಿ DPRP ಮಾರ್ಗಸೂಚಿಗಳಾದ ವಿಪತ್ತು ಸನ್ನದ್ಧತೆ ಮತ್ತು ಪ್ರತಿಕ್ರಿಯೆ ಯೋಜನೆಯ ಮೇಲೆ ಕೆಲವು ಅವಲೋಕನಗಳು ನಡೆದಿವೆ ಮತ್ತು ಇದು ಮತ್ತೊಮ್ಮೆ ಪ್ರಭಾವದ ಪ್ರಮಾಣದ ನಂತರದ ಪರಿಣಾಮವಾಗಿದೆ ಏಕೆಂದರೆ ಇದು ಪ್ರಮುಖ ಪರಿಣಾಮ 7 6 ರಿಕ್ಟರ್ ಮಾಪಕ ಮತ್ತು ನಂತರದ ಆಘಾತಗಳನ್ನು ಹೊಂದಿದೆ ಮತ್ತು ಕಾನೂನು ದಾಖಲೆಗಳು ಏನೇ ಇರಲಿ ಪ್ರಾಯೋಗಿಕವಾಗಿ ಅನ್ವಯಿಸಲು ಸಂಪೂರ್ಣವಾಗಿ ಸಮರ್ಪಕವಾಗಿಲ್ಲ ಏಕೆಂದರೆ ಈ ನಿರ್ದಿಷ್ಟ ಸನ್ನಿವೇಶದಲ್ಲಿ ಸವಾಲುಗಳು ಬಹಳ ಸಂಕೀರ್ಣವಾಗಿವೆ ಮತ್ತು ಇಲ್ಲಿಯೇ ಒಬ್ಬರು ಈ ಪಾಠಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಅದನ್ನು ಕಾನೂನು ಸಾಧನಗಳಾಗಿ ಮಾಡಲು ಮುಂದೆ ತೆಗೆದುಕೊಳ್ಳಬೇಕು ಈಗ ನಾವು ನೇಪಾಳದ ಪುನರ್ನಿರ್ಮಾಣ ಮತ್ತು ಚೇತರಿಕೆಯ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಮೊದಲನೆಯದಾಗಿ ಇದು ವಿಪತ್ತಿನ ನಂತರದ ಚೇತರಿಕೆಯ ಚೌಕಟ್ಟನ್ನು ಅಳವಡಿಸಿಕೊಂಡಿದೆ ಅದನ್ನು ನಾವು PDRF ಎಂದು ಕರೆಯುತ್ತೇವೆ ಆದ್ದರಿಂದ ಅವರು ಕೆಲವು ದೃಷ್ಟಿಕೋನಗಳನ್ನು ಹೊಂದಿದ್ದಾರೆ ಒಂದು ಅವರು ಕೆಲವು ಉದ್ದೇಶಗಳನ್ನು ಹೊಂದಿದ್ದಾರೆ ಈಗ ಮೊದಲನೆಯದು ಚೇತರಿಕೆ ದೃಷ್ಟಿ ಮತ್ತು ಕಾರ್ಯತಂತ್ರದ ಉದ್ದೇಶಗಳನ್ನು ಹೊಂದಿಸುವುದು ಆದ್ದರಿಂದ ಯಾವುದೇ ಚೌಕಟ್ಟಿನ ಮೊದಲ ಮತ್ತು ಅಗ್ರಗಣ್ಯ ಭಾಗವೆಂದರೆ ಅದು ಸ್ಪಷ್ಟ ದೃಷ್ಟಿ ಮತ್ತು ಕಾರ್ಯತಂತ್ರದ ಉದ್ದೇಶ ಮತ್ತು ಚೇತರಿಕೆ ಮತ್ತು ಪುನರ್ನಿರ್ಮಾಣಕ್ಕೆ ಅಗತ್ಯವಿರುವ ಸ್ಪಷ್ಟ ನೀತಿಯನ್ನು ಹೊಂದಿರಬೇಕು ಚೇತರಿಕೆ ಮತ್ತು ಪುನರ್ನಿರ್ಮಾಣಕ್ಕಾಗಿ ಸಾಂಸ್ಥಿಕ ಚೌಕಟ್ಟು ಸಹ ಇದೆ ಆದ್ದರಿಂದ ಸಾಂಸ್ಥಿಕ ಸ್ಥಾಪನೆಯನ್ನು ಹೇಗೆ ಮತ್ತು ಅದನ್ನು ನಿರ್ವಹಣಾ ಪ್ರಕ್ರಿಯೆಯ ಮೂಲಕ ಹೇಗೆ ಸಮರ್ಥಿಸಬಹುದು ಮತ್ತು ಇಲ್ಲಿಯೇ ಚೇತರಿಕೆ ಮತ್ತು ಪುನರ್ನಿರ್ಮಾಣಕ್ಕಾಗಿ ಅನುಷ್ಠಾನ ವ್ಯವಸ್ಥೆಗಳು ಮತ್ತು ಇದು ಒಂದು ಪ್ರಮುಖ ಭಾಗವೆಂದರೆ ಅದನ್ನು ಹೇಗೆ ಹಣಕಾಸು ಮಾಡುವುದು ಹಣಕಾಸು ಮತ್ತು ಅದರ ಹಣಕಾಸು ನಿರ್ವಹಣೆ ಸರಿಯಾಗಿದೆ ಅನೇಕ ಸಂದರ್ಭಗಳಲ್ಲಿ ವಿಪತ್ತಿನ ನಂತರ ವಿವಿಧ ರಾಜಕೀಯ ಸಂಸ್ಥೆಗಳ ನಿಧಿಯ ದುರುಪಯೋಗ ಮತ್ತು ಈ ಹಣವನ್ನು ಹೇಗೆ ತಲುಪಿಸುವುದು ಅದರ ಬಗ್ಗೆ ಹೇಗೆ ಉದ್ದೇಶಪೂರ್ವಕವಾಗಿ ಮತ್ತು ಈ ವಿಷಯಗಳನ್ನು ಹೇಗೆ ಮಾತುಕತೆ ನಡೆಸುವುದು ಪ್ರಕ್ರಿಯೆಯಲ್ಲಿ ಸಾಮರಸ್ಯವನ್ನು ಹೇಗೆ ತರುವುದು ಮತ್ತು ಹೇಗೆ ಎಂಬ ಚರ್ಚೆಗಳನ್ನು ನಾವು ಕೇಳುತ್ತಲೇ ಇರುತ್ತೇವೆ ಇಲ್ಲಿಯೇ PDRF ನಂತರದ ವಿಪತ್ತು ಮರುಪಡೆಯುವಿಕೆ ಚೌಕಟ್ಟಿನ ಅನುಷ್ಠಾನದ ಕಡೆಗೆ ಹೆಜ್ಜೆಗಳು ಆದ್ದರಿಂದ ಇವುಗಳು ವಿವಿಧ ಹಂತಗಳು ಅನುಷ್ಠಾನಕ್ಕೆ 6 ಹಂತಗಳಾಗಿವೆ ಮತ್ತು ಪುನರ್ನಿರ್ಮಾಣದ ಮಾರ್ಗಸೂಚಿಗಳ ಮೇಲೆ ಕಾರ್ಯನೀತಿಗಳು ಒಟ್ಟಾರೆಯಾಗಿ ಉತ್ತಮ ಪುನರ್ನಿರ್ಮಾಣದ ವಿಧಾನವನ್ನು ಪ್ರತಿಬಿಂಬಿಸುತ್ತವೆ ಅವರು ಈ ಅಂಶಗಳನ್ನು ಪರಿಹರಿಸಿದ್ದಾರೆ ಒಬ್ಬರು ನಿಸ್ಸಂಶಯವಾಗಿ ನಿರ್ಮಿಸುತ್ತಿದ್ದಾರೆ ಇದು ಸುರಕ್ಷಿತವಾದ ಕಟ್ಟಡದ ಅಭ್ಯಾಸವಾಗಿದೆ ಮತ್ತು ಇದು ಭೂಕಂಪನ ಪ್ರತಿರೋಧದೊಂದಿಗೆ ಬದ್ಧವಾಗಿರಬೇಕು ಇದು ಅವಿಭಾಜ್ಯವಾಗಿದೆ ಎರಡನೆಯದು ವಿಕೇಂದ್ರೀಕರಣ ವಿಕೇಂದ್ರೀಕರಣ ಮತ್ತು ಸಮನ್ವಯ ಕಾರ್ಯವಿಧಾನಗಳು ನಂತರ ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಸ್ಥಳೀಯ ಕಾರ್ಮಿಕರು ಸ್ಥಳೀಯ ಕೌಶಲ್ಯಗಳು ಸ್ಥಳೀಯ ವಸ್ತುಗಳನ್ನು ಬಳಸುವುದು ಇದು ವಾಸ್ತವವಾಗಿ ಬಹಳಷ್ಟು ಹಣಕಾಸಿನ ವೆಚ್ಚ ಕಾರ್ಯಾಚರಣೆಯ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿರ್ವಹಣಾ ಕಾರ್ಯವಿಧಾನಗಳಿಗೆ ಇದು ಸುಲಭವಾಗುತ್ತದೆ ಇಲ್ಲಿ ನಾವು ಸ್ವಯಂ ಚಾಲಿತ ಪುನರ್ನಿರ್ಮಾಣದ ಬಗ್ಗೆ ಮಾತನಾಡುತ್ತೇವೆ ಪುನರ್ನಿರ್ಮಾಣ ಪ್ರಕ್ರಿಯೆಯಲ್ಲಿ ಜನರನ್ನು ಚೇತರಿಕೆಯ ಪ್ರಕ್ರಿಯೆಯಲ್ಲಿ ಹೇಗೆ ತೊಡಗಿಸಿಕೊಳ್ಳಬಹುದು ಇದರಿಂದ ಅವರು ತಮ್ಮ ಸಾಮರ್ಥ್ಯವನ್ನು ನಿರ್ಮಿಸಬಹುದು ಮುಖ್ಯವಾಹಿನಿಯ DRR ಮತ್ತು ಮಧ್ಯಸ್ಥಗಾರರ ಸಜ್ಜುಗೊಳಿಸುವಿಕೆ ಆದ್ದರಿಂದ ನಾವು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ DRR ಅನ್ನು ಹೇಗೆ ಮುಖ್ಯವಾಹಿನಿ ಮಾಡಬಹುದು ಮತ್ತು ನಾವು ಮಧ್ಯಸ್ಥಗಾರರನ್ನು ಹೇಗೆ ಸಜ್ಜುಗೊಳಿಸಬಹುದು ನಂತರ ಅನುದಾನ ವಿಭಾಗದಲ್ಲಿ ಏಕರೂಪತೆ ಇರುವುದನ್ನು ನಾವು ಹೇಗೆ ಖಚಿತಪಡಿಸಿಕೊಳ್ಳಬಹುದು ಮತ್ತು ನಾವು ಅದನ್ನು GESI ಎಂದು ಕರೆಯುತ್ತೇವೆ GESI ಅನ್ನು ವಿಶೇಷವಾಗಿ ದಕ್ಷಿಣ ಏಷ್ಯಾದ ಸಂದರ್ಭದಲ್ಲಿ ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಒಳಗೊಳ್ಳುವಿಕೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ GESI ಲಿಂಗ ಅಂಶಗಳು ಮತ್ತು ಸಮಾನತೆಯ ಅಂಶಗಳು ಮತ್ತು ಸಾಮಾಜಿಕ ಕ್ರಮಾನುಗತ ಹೇಗೆ ಅವುಗಳನ್ನು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ವಿಪತ್ತು ಮತ್ತು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಹೇಗೆ ಸೇರಿಸಿಕೊಳ್ಳಬೇಕು ಎಂಬುದು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿನ ಪ್ರಮುಖ ಸವಾಲಾಗಿದೆ ಸಾಮಾಜಿಕ ವಿವಾದ ಮತ್ತು ಸ್ಥಳೀಯ ಸಂಸ್ಕೃತಿಗೆ ಹಾನಿಯನ್ನು ತಪ್ಪಿಸುವುದು ಹಾಗಾಗಿ ಇದು ಸಾಮಾಜಿಕ ಸಾಮರಸ್ಯವೂ ಆಗಿದೆ ಅದನ್ನೇ ನಾನು ಪ್ರತಿಬಿಂಬಿಸಿದೆ ಸದ್ಭಾವನೆಯನ್ನು ಕಾಪಾಡಿಕೊಳ್ಳುವುದು ನಿರ್ಮಾಣದ ಸಮಯದಲ್ಲಿ ಉತ್ತಮ ಅಭ್ಯಾಸಗಳಿಂದ ಕಲಿಕೆಯಿಂದ ವಿಸ್ತರಿಸುವುದು ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತದೆ NGO ಗಳು ಮುಂದೆ ಬರುತ್ತವೆ ಅಥವಾ ಕೆಲವು ಏಜೆನ್ಸಿಗಳು ಅಥವಾ ಸೆಟಪ್ ಮುಂದೆ ಬರುತ್ತವೆ ಅವರು 2 3 5 ವರ್ಷಗಳ ಕಾಲ ಕೆಲಸ ಮಾಡುತ್ತಾರೆ ಮತ್ತು ನಂತರ ಅವರು ಇಡೀ ಬುಟ್ಟಿಯನ್ನು ಮುಚ್ಚುತ್ತಾರೆ ಆದ್ದರಿಂದ ಅಭ್ಯಾಸದೊಂದಿಗೆ ಇವುಗಳಲ್ಲಿನ ಈ ಪಾಠಗಳ ಬಗ್ಗೆ ಏನು ಅದನ್ನು ಹೇಗೆ ಮುಂದಕ್ಕೆ ಕೊಂಡೊಯ್ಯಬೇಕೆಂದು ಅವರು ಹೊಂದಿಸಿದ್ದಾರೆ ಆದ್ದರಿಂದ ಇದು ನಾವು ನಿಭಾಯಿಸಬೇಕಾದ ಪ್ರಮುಖ ಕಾರ್ಯವಿಧಾನವಾಗಿದೆ ಹೇಗೆ ನಾವು ಅದನ್ನು ಅಳೆಯಬಹುದು ನಂತರ ಅನುಮೋದಿತ ಪುನರ್ನಿರ್ಮಾಣ ನೀತಿ ಪುನರ್ನಿರ್ಮಾಣ ಕಾಯಿದೆ ಪುನರ್ನಿರ್ಮಾಣ ಬೈಲಾಗಳು ಅಥವಾ ವಿಭಿನ್ನ ಮಾರ್ಗಸೂಚಿಗಳು ಮತ್ತು ಕಾರ್ಯವಿಧಾನಗಳು ಆದ್ದರಿಂದ NRA ರಾಷ್ಟ್ರೀಯ ಪುನರ್ನಿರ್ಮಾಣ ಪ್ರಾಧಿಕಾರ ಇದು 4 ಪ್ರಮುಖತೆಯನ್ನು ತರುತ್ತದೆ ಏಕೆಂದರೆ ಇವೆಲ್ಲವೂ ನೀತಿ ಕಾಯಿದೆ ಅಥವಾ ಪುನರ್ನಿರ್ಮಾಣ ಬೈಲಾಗಳ ಮೂಲಕ ಅವರು 4 ಪ್ರಮುಖ ಕಾಳಜಿಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಒಂದು ಹವಾಮಾನ ಬದಲಾವಣೆಯ ಅಪಾಯವನ್ನು ಒಳಗೊಂಡಂತೆ ವಿಪತ್ತು ಅಪಾಯವನ್ನು ಅರ್ಥಮಾಡಿಕೊಳ್ಳುವುದು ಒಂದು ನೀವು ಹವಾಮಾನ ಬದಲಾವಣೆ ಮತ್ತು DRR ನೊಂದಿಗೆ ಲಿಂಕ್ ಮಾಡಬೇಕಾಗುತ್ತದೆ ಅದು ಪ್ರಮುಖ ಅಂಶವಾಗಿದೆ ಏಕೆಂದರೆ ಅಪಾಯದ ವಿಪತ್ತು ಅಪಾಯವು ನಿರ್ದಿಷ್ಟ ಸ್ಥಳಕ್ಕೆ ನಿರ್ದಿಷ್ಟವಾಗಿರುತ್ತದೆ ಆದರೆ ಹವಾಮಾನ ಬದಲಾವಣೆ ಇದು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆ ಮತ್ತು ಇದು ತುಂಬಾ ಕ್ರಮೇಣವಾಗಿದೆ ಸರಿ ಆದರೆ ಇದು ಬಹುಶಃ ಅಲ್ಲ ಏಕೆಂದರೆ ಇದು ಕಾರಣವಲ್ಲ ಮತ್ತು ಪರಿಣಾಮವು ಒಂದೇ ಸ್ಥಳದಲ್ಲಿ ಕಂಡುಬರುವುದಿಲ್ಲ ಆದರೆ ಕಾರಣವು ಬೇರೆಡೆ ಇದೆ ಆದರೆ ಪರಿಣಾಮವು ಬೇರೆಡೆ ಕಂಡುಬರುತ್ತದೆ ಆದ್ದರಿಂದ ಸಮಗ್ರವಾಗಿ ಈ ಸಂಪೂರ್ಣ ವಿಧಾನವನ್ನು ಹೇಗೆ ಸಂಪರ್ಕಿಸಬಹುದು ಎಂಬುದು ಮುಖ್ಯವಾದ ವಿಷಯ ಎಂದು ನಾನು ಭಾವಿಸುತ್ತೇನೆ ನಂತರ ಪುನರ್ನಿರ್ಮಾಣ ಮತ್ತು ಪುನರ್ನಿರ್ಮಾಣದ ಸಮಯದಲ್ಲಿ ಜನರ ಜೀವನೋಪಾಯ ಅಗತ್ಯಗಳನ್ನು ತಿಳಿಸುವುದು ಆದ್ದರಿಂದ ಚೇತರಿಕೆಯ ಪ್ರಕ್ರಿಯೆಯಲ್ಲಿ ಸಾಂಪ್ರದಾಯಿಕ ಜೀವನೋಪಾಯಕ್ಕೆ ಏನಾಗುತ್ತದೆ ಅದು ಏನಾಗುತ್ತದೆ ನಾವು ಗ್ರಾಮೀಣ ಜೀವನೋಪಾಯವನ್ನು ಹೇಗೆ ಹೆಚ್ಚಿಸಬಹುದು ಮತ್ತೊಮ್ಮೆ ಚೇತರಿಕೆ ಪ್ರಕ್ರಿಯೆಯಲ್ಲಿ ಲಿಂಗ ಮತ್ತು ಸಾಮಾಜಿಕ ಸೇರ್ಪಡೆಯ ಕುರಿತು ನಾನು ನಿಮ್ಮೊಂದಿಗೆ ಚರ್ಚಿಸಿದ್ದೇನೆ ಏಕೆಂದರೆ ನಾವು ಮಹಿಳಾ ನಾಯಕತ್ವವನ್ನು ಹೇಗೆ ಹೆಚ್ಚಿಸಬಹುದು ಎಂಬುದು ನಿಮಗೆ ತಿಳಿದಿದೆ ಏಕೆಂದರೆ ಹೆಚ್ಚಿನ ವಂಚಿತ ಸಮುದಾಯಗಳು ಇದನ್ನೇ ನಾವು ಹೇಗೆ ಮಾಡಬಹುದು ಅವರನ್ನು ಮುಂಚೂಣಿಗೆ ತರಲು ನಾವು ಇದನ್ನು ಒಂದು ಅವಕಾಶವಾಗಿ ತೆಗೆದುಕೊಳ್ಳಬೇಕು ವಿಕೇಂದ್ರೀಕರಣ ಮತ್ತು ಆಡಳಿತ ವಾಸ್ತವವಾಗಿ ಮಾಹಿತಿಯನ್ನು ಹೇಗೆ ರವಾನಿಸಲಾಗುತ್ತದೆ ವಿಷಯಗಳನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಮತ್ತು ವಿಷಯಗಳನ್ನು ಹೇಗೆ ಸಂಯೋಜಿಸಲಾಗುತ್ತದೆ ವಿಷಯಗಳನ್ನು ಹೇಗೆ ಮೇಲ್ವಿಚಾರಣೆ ಮಾಡಲಾಗುತ್ತದೆ ವಿಷಯಗಳನ್ನು ಹೇಗೆ ಗ್ರಹಿಸಲಾಗುತ್ತದೆ ಆದ್ದರಿಂದ ಕೇಂದ್ರೀಕೃತ ವಿಧಾನದ ಬದಲಿಗೆ ನಾವು ವಿಕೇಂದ್ರೀಕೃತ ವಿಧಾನಗಳ ಬಗ್ಗೆ ಯೋಚಿಸಬೇಕಾಗಿದೆ ಈಗ ಇದು ಸರ್ಕಾರ ಮತ್ತು ರಾಷ್ಟ್ರೀಯ ಪುನರ್ನಿರ್ಮಾಣ ಏಜೆನ್ಸಿಗಳು ಮತ್ತು ಇತರ ಮಧ್ಯಸ್ಥಗಾರರ ನಡುವಿನ ಸಮನ್ವಯ ಮತ್ತು ಸಾಂಸ್ಥಿಕ ಕಾರ್ಯವಿಧಾನವಾಗಿದೆ ಆದ್ದರಿಂದ ನಮ್ಮಲ್ಲಿ NRA ಕೇಂದ್ರ ಕಚೇರಿ ಇದೆ ಅದು ವಲಯ ಸಚಿವಾಲಯ ಮತ್ತು NGO ಕೇಂದ್ರ ಕಚೇರಿಯೊಂದಿಗೆ ಹೇಗೆ ಸಮನ್ವಯ ಸಾಧಿಸುತ್ತಿದೆ ಮತ್ತು ಇಲ್ಲಿ ಇದು ಸಚಿವಾಲಯದೊಂದಿಗೆ ಇಲಾಖೆಗೆ ಜಿಲ್ಲೆಗೆ ಮತ್ತು ಪ್ರದೇಶಕ್ಕೆ ಮತ್ತು ಪ್ರದೇಶಕ್ಕೆ ಸಮುದಾಯ ಬರುತ್ತಿರುವುದನ್ನು ನೀವು ನೋಡಬಹುದು ಆದ್ದರಿಂದ ಇದು ಒಂದು ಕೊಳವೆಯ ಪ್ರಕಾರವಾಗಿ ಹೋಗುತ್ತದೆ ಅದೇ ರೀತಿ ಕೇಂದ್ರ ಕಚೇರಿಯಿಂದ ಕಾರ್ಯದರ್ಶಿ ಘಟಕ ಜಿಲ್ಲಾ ಮಟ್ಟ ಜಿಲ್ಲಾ ಕಚೇರಿ ಪ್ರದೇಶ ಕಚೇರಿ ಪುರಸಭೆ ಸಮುದಾಯ ಆಧಾರಿತ ಮತ್ತು ವೈಯಕ್ತಿಕವಾಗಿ ಇದೆ ಆದ್ದರಿಂದ ಇವುಗಳನ್ನು ಈ ಅಂಶಕ್ಕೆ ಹೇಗೆ ಜೋಡಿಸಲಾಗಿದೆ ಅದೇ ರೀತಿ ನಿಮಗೆ ತಿಳಿದಿರುವ ಕೇಂದ್ರ ಕಚೇರಿ ಜಿಲ್ಲಾ ಕಚೇರಿ ಮತ್ತು ಕ್ಷೇತ್ರ ಕಚೇರಿ ಆದ್ದರಿಂದ ಅವೆಲ್ಲವೂ ಮ್ಯಾಕ್ರೋ ಮಟ್ಟದಲ್ಲಿ ಸೂಕ್ಷ್ಮ ಮಟ್ಟಕ್ಕೆ ಹೋಗುತ್ತಿವೆ ಮತ್ತು ಮತ್ತೆ ಮತ್ತೆ ಇಲ್ಲಿ ನಾವು ಮ್ಯಾಕ್ರೋ ಮಟ್ಟ ಮತ್ತು ಅದು ಹೇಗೆ ಪ್ರತಿಫಲಿಸುತ್ತದೆ ಎಂಬುದರ ನಡುವೆ ಗಂಭೀರ ಸಂಪರ್ಕವನ್ನು ಸೂಕ್ಷ್ಮ ಮಟ್ಟ ಸ್ಥಾಪಿಸಬೇಕಾಗಿದೆ ಮತ್ತು ಅದೇ ರೀತಿ ರಾಷ್ಟ್ರೀಯ ಪುನರ್ನಿರ್ಮಾಣ ಏಜೆನ್ಸಿ ಪ್ರಾಧಿಕಾರದೊಂದಿಗೆ ಹೇಗೆ ಕೇಂದ್ರೀಯ ಸಂಸ್ಥೆ ನೀವು ಕಾರ್ಯಕಾರಿ ಸಮಿತಿಯೊಂದಿಗೆ ರೂಪಿಸುವ ಸ್ಟೀರಿಂಗ್ ಸಮಿತಿ ಸಲಹಾ ಮಂಡಳಿ ಮತ್ತು ಮೇಲ್ಮನವಿ ಸಮಿತಿಯನ್ನು ಹೊಂದಿದ್ದೀರಿ ಮತ್ತು ಈ ರೀತಿ ನೀವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಹೊಂದಿದ್ದೀರಿ ಮತ್ತು ಇದು ಸುಗಮಗೊಳಿಸುವ ಸಮಿತಿಯನ್ನು ಹೊಂದಿದೆ CEO ಸೆಕ್ರೆಟರಿಯೇಟ್ ಮತ್ತು ತಜ್ಞರ ಗುಂಪಿನೊಂದಿಗೆ ಸಂವಾದ ನಡೆಸಬೇಕು ಮತ್ತು ನೀವು ವಿಭಿನ್ನ ವಿಷಯಾಧಾರಿತ ಗುಂಪುಗಳನ್ನು ಹೊಂದಿದ್ದೀರಿ ಮತ್ತು ಕಾರ್ಯದರ್ಶಿ ಸಮನ್ವಯಗೊಳಿಸುವ ಅಂಶವಾಗಿದೆ ಅದರಲ್ಲಿ ಅವರು ವಿಭಿನ್ನ ಕಾರ್ಯಕ್ರಮಗಳನ್ನು ಹೊಂದಿದ್ದಾರೆ ಒಂದು ಯೋಜನೆ ಮತ್ತು ಮೇಲ್ವಿಚಾರಣೆ ಮತ್ತು ಅಭಿವೃದ್ಧಿ ಸಹಾಯ ಸಮನ್ವಯ ವಿಭಾಗದ ನೀತಿ ಇದು ಪರಂಪರೆ ಸಂರಕ್ಷಣೆಯ ಬಗ್ಗೆ ಮಾತನಾಡುತ್ತಿದೆ ವಿಶೇಷವಾಗಿ ನೇಪಾಳದಲ್ಲಿ ದರ್ಬಾರ್ ಚೌಕವನ್ನು ಸಂಪೂರ್ಣವಾಗಿ ಕೆಡವಲಾಗಿದೆ ನಾವು ಸಂರಕ್ಷಣೆಯನ್ನು ಹೇಗೆ ನೋಡಬಹುದು ಮೂರನೆಯ ಅಂಶವು ವಸಾಹತು ಅಭಿವೃದ್ಧಿ ವಸತಿ ಮತ್ತು ರಸ್ತೆಗಳಂತಹ ಸ್ಥಳೀಯ ಮೂಲಸೌಕರ್ಯಗಳನ್ನು ನೋಡುತ್ತದೆ ಮತ್ತು ಇದು ಸಂಪೂರ್ಣವಾಗಿ ಸಾಮಾಜಿಕ ಕ್ರೋಢೀಕರಣದ ಮೇಲೆ ನಾವು ಮಾನವ ಮತ್ತು ಸಂಪನ್ಮೂಲಗಳನ್ನು ಹೇಗೆ ಸಜ್ಜುಗೊಳಿಸಬಹುದು ಮತ್ತು ಇಲ್ಲಿ ನಾವು ಸಾರ್ವಜನಿಕ ಕಟ್ಟಡ ವಿಭಾಗ ಪರಂಪರೆ ಸಂರಕ್ಷಣೆ ಮತ್ತು ಭೌತಿಕ ಮೂಲಸೌಕರ್ಯಗಳ ಬಗ್ಗೆ ಮಾತನಾಡುತ್ತೇವೆ ಒಬ್ಬರು ವಸತಿ ವಸಾಹತು ಅಭಿವೃದ್ಧಿ ಮತ್ತು ಭೂ ಅಭಿವೃದ್ಧಿಯ ಭೌಗೋಳಿಕತೆಯನ್ನು ನೋಡುತ್ತಿದ್ದಾರೆ ಆದ್ದರಿಂದ ಈ ಸಂಪೂರ್ಣ ವಿಷಯವನ್ನು ಹೇಗೆ ಸಂಯೋಜಿಸಲಾಗಿದೆ ಮತ್ತು ನಂತರ ಇದು ವಿವಿಧ ನೀತಿ ಮಾಹಿತಿ ನಿರ್ವಹಣೆ ಬಜೆಟ್ ಅಭಿವೃದ್ಧಿ ಕಾನೂನು ನಿರ್ಧಾರಗಳು ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಮತ್ತಷ್ಟು ಕವಲೊಡೆಯುತ್ತದೆ ಆದ್ದರಿಂದ ಇದು ವಿವಿಧ ನೆಟ್ವರ್ಕ್ಗಳು ನಿಮಗೆ ತಿಳಿದಿರುವ ಮರದ ಕೆಳಗೆ ರೂಪುಗೊಳ್ಳುತ್ತದೆ ಅದು ಹೇಗೆ ಹೆಚ್ಚು ಪ್ರತ್ಯೇಕ ವಿಭಾಗಗಳಿಗೆ ಕವಲೊಡೆಯುತ್ತಿದೆ ನಂತರ ವಿಭಾಗಗಳಲ್ಲಿ ನಂತರ ಅದರ ವಲಯಗಳಿಗೆ ಆದ್ದರಿಂದ ಅದು ಹೇಗೆ NRA ಗಳ ಸಾಂಸ್ಥಿಕ ರಚನೆ ಆಗಿದೆ ಎಂದು ನೋಡೋಣ ಈಗ ಅವರು ನೀರಾವರಿ ಪುನರ್ವಸತಿಯನ್ನು ಅರ್ಥಮಾಡಿಕೊಳ್ಳಲು ಸಮುದಾಯಗಳನ್ನು ಹೇಗೆ ಪ್ರೋತ್ಸಾಹಿಸುತ್ತಿದ್ದಾರೆ ಅವರು ಮೊದಲು ತಮ್ಮ ಬೆಳೆಗಳನ್ನು ಹೇಗೆ ರಕ್ಷಿಸಿಕೊಳ್ಳಬಹುದು ನಿಮಗೆ ತಿಳಿದಿರುವ ಕ್ಷೇತ್ರಗಳನ್ನು ಅವರು ಹೇಗೆ ಮಾಡಬಹುದು ಮತ್ತು ನಿರುದ್ಯೋಗ ಯುವಕರನ್ನು ಮತ್ತು ಮೇಸನ್ ತರಬೇತಿಯ ಸಮುದಾಯಗಳನ್ನು ಹೆಚ್ಚಿಸಬಹುದು ಎಂಬುದಕ್ಕೆ ಕೆಲವು ಉದಾಹರಣೆಗಳು ಇದರಿಂದ ಅವರು ಆ ಕೌಶಲ್ಯಗಳನ್ನು ಕಲಿಯಬಹುದು ಮತ್ತು ಅವರು ಸ್ವ ಸಹಾಯ ವಸತಿ ಪ್ರಕ್ರಿಯೆಯ ಭಾಗವಾಗಬಹುದು ಮಹಿಳಾ ಆರೋಗ್ಯ ಕಾರ್ಯಕರ್ತರಿಗೆ ನೈರ್ಮಲ್ಯದ ಅರಿವು ಏಕೆಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ನೈರ್ಮಲ್ಯವು ಬಹಳ ಮುಖ್ಯವಾದ ಸಮಸ್ಯೆಯಾಗಿದೆ ಮತ್ತು ವಿಶೇಷವಾಗಿ ಅವರು ಮಹಿಳಾ ಶೌಚಾಲಯಗಳನ್ನು ಹೊಂದಿಲ್ಲ ಮತ್ತು ಕೆಲವು ಧಾರ್ಮಿಕ ಕಾರಣಗಳಿಂದಾಗಿ ಕೆಲವು ಸಾಮಾಜಿಕವಾಗಿರಬಹುದು ಅದಕ್ಕೆ ಕಾರಣಗಳು ಅದಕ್ಕೆ ಸಂಬಂಧಿಸಿದವು ಆದರೆ ನಾವು ಅವರನ್ನು ಹೇಗೆ ಸಂವೇದನಾಶೀಲಗೊಳಿಸಬೇಕು ಮತ್ತು ಅವರು ನೈರ್ಮಲ್ಯ ಕಾರ್ಯವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ನಾವು ಅವರಿಗೆ ಹೇಗೆ ತಿಳಿಸಬೇಕು ಅವರು ಹೇಗೆ ಅನುಸರಿಸಬೇಕು ಅವರು ಹೇಗೆ ಪ್ರಾಮುಖ್ಯತೆಯನ್ನು ನೀಡಬೇಕು ಎಂದು ನಿಮಗೆ ತಿಳಿದಿದೆ ಆಮೇಲೆ ವಯಸ್ಸಾದವರಿಗೆ ಒಂದು ತರಹದ T Shelter ಇದೆ ಅವರೂ ಹೇಗೆ ಮಾಡ್ತಾರೆ ಗೊತ್ತಾ ಆದ್ರೆ ಅಲ್ಲಿ ಒಂದು ತರಹದ ತಾತ್ಕಾಲಿಕ ಶೆಡ್ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ಟಿನ್ ಶೀಟುಗಳು ಅವರು ಇಟ್ಟಿರುವ ಕಲಾಯಿ ಹಾಳೆಗಳು ಆದ್ದರಿಂದ ಇದು ಅವರು ಅಭಿವೃದ್ಧಿಪಡಿಸಿದ ಯೋಜನೆಗಳ ಪ್ರಕಾರವಾಗಿದೆ ಈಗ ಮೊದಲನೆಯದಾಗಿ ಈ ಅಗತ್ಯಗಳನ್ನು ಪೂರೈಸಲು ಉಪಕರಣಗಳಿಗೆ ಧನಸಹಾಯ ಅಥವಾ ಮಾನವ ಸಂಪನ್ಮೂಲವು ಸಾಕಾಗುವುದಿಲ್ಲ ಏಕೆಂದರೆ ಅಗತ್ಯಗಳು ಬಹಳ ವಿಶಾಲವಾಗಿವೆ ಒಂದು DRR ನ ಸಂಕೀರ್ಣತೆ ಹವಾಮಾನ ಬದಲಾವಣೆ ಮತ್ತು ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಒಳಗೊಳ್ಳುವಿಕೆ ಪ್ರಮುಖ ಸವಾಲಾಗಿದೆ ಏಕೆಂದರೆ ನಾವು ಈ ಅಗತ್ಯಗಳನ್ನು ವಲಯ ಅಭಿವೃದ್ಧಿ ಪ್ರಕ್ರಿಯೆ ಮತ್ತು ಕಾರ್ಯಕ್ರಮಗಳಿಗೆ ಮುಖ್ಯವಾಹಿನಿಯ ಅಗತ್ಯವಿದೆ ಆದ್ದರಿಂದ ಅತ್ಯಂತ ಸಮಗ್ರವಾದ ತಿಳುವಳಿಕೆಯಿಂದ ನಾವು ವಲಯದ ಅಭಿವೃದ್ಧಿಯಲ್ಲಿ ಕಾರ್ಯಕ್ರಮವಾಗಿ ಅಭಿವೃದ್ಧಿಪಡಿಸಬೇಕೇ ನಮ್ಮಲ್ಲಿ ಹಲವಾರು ಪರಿಕರಗಳಿವೆ ಆದರೆ ಯಾವುದೇ ಪ್ರಮಾಣಿತ ವಿಧಾನ ಅನ್ವಯಿಸಲಾಗಿಲ್ಲ ಆದ್ದರಿಂದ ನಾವು ಒಂದು ರೀತಿಯ ಪ್ರಮಾಣಿತ ವಿಧಾನವನ್ನು ಏಕೆ ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂಬ ಸಾಧನಗಳನ್ನು ಹೊಂದಿದ್ದರೂ ಸಹ ಇದು ಪ್ರಮುಖವಾದ ಹಿನ್ನಡೆಯಾಗಿದೆ NRA ಗಳಿಗೆ ಉತ್ತಮ ರಚನಾತ್ಮಕ ಮೇಲ್ವಿಚಾರಣಾ ಯೋಜನೆಯು ವಿವಿಧ ಹಂತಗಳಲ್ಲಿ ಅಗತ್ಯವಿದೆ ಏಕೆಂದರೆ ನಾವು ವಿಭಿನ್ನವಾದ ಸಂಘಟಿತ ರಚನೆಯನ್ನು ಹೊಂದಿದ್ದೇವೆ ನಾವು ಮೇಲ್ವಿಚಾರಣಾ ಯೋಜನೆಯ ಬಗ್ಗೆ ಯೋಚಿಸಬೇಕು ಮತ್ತು ಅದು ಕೆಳ ಹಂತದ ವಾಸ್ತವಗಳನ್ನು ಪರಿಹರಿಸಬಹುದು ನೇಪಾಳದಲ್ಲಿ ಏನಾಯಿತು ಮತ್ತು ಈ ಪುನರ್ನಿರ್ಮಾಣವನ್ನು ಅದರ ಗವರ್ನೆಸ್ ಪಾಯಿಂಟ್ನಿಂದ ಮತ್ತು ಅದರ ಸೆಟಪ್ನಿಂದ ಹೇಗೆ ಉತ್ತಮವಾಗಿ ಅಳವಡಿಸಿಕೊಳ್ಳಲಾಗಿದೆ ಎಂಬುದರ ಕುರಿತು ಇದು ನಿಮಗೆ ಸಂಕ್ಷಿಪ್ತ ತಿಳುವಳಿಕೆಯನ್ನು ನೀಡಿದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಕಾನೂನು ಸೂಚನೆಗಳ ಮೂಲಕ ಅವು ಹೇಗೆ ಇರಲಿಲ್ಲ ಎಂದು ನಿಮಗೆ ತಿಳಿದಿದೆ ಪೂರೈಸಲು ಸಮರ್ಪಕವಾಗಿದೆ ಆದ್ದರಿಂದ ಅವರು ಎದುರಿಸುತ್ತಿರುವ ಸವಾಲುಗಳು ಯಾವುವು ಆದ್ದರಿಂದ ಇದು ನಿಮಗೆ ಪುನರ್ನಿರ್ಮಾಣದ ಸವಾಲುಗಳ ಕುರಿತು ಸ್ವಲ್ಪ ಅವಲೋಕನವನ್ನು ನೀಡಿದೆ ತುಂಬ ಧನ್ಯವಾದಗಳು